ಸಮಯ ಅವಲಂಬಿತ ಶ್ರೊಡಿಂಗರ್ ಸಮೀಕರಣ ಪ್ರೊಬ್ಯಾಬಿಲ್ಟಿ ಕರೆಂಟ್ ಡೆನ್ಸಿಟಿ ಮತ್ತು ಪ್ರೊಬ್ಯಾಬಿಲ್ಟಿಡೆನ್ಸಿಟಿಯ ನಿರಂತರತೆಯ ಸಮೀಕರಣ ಹಿಂದಿನ ಉಪನ್ಯಾಸದಲ್ಲಿ ನಾವು ಅನಿಶ್ಚಿತತೆಯ ತತ್ವದ ಬಗ್ಗೆ ಕಲಿತಿದ್ದೇವೆ ಮತ್ತು x ಮತ್ತು p ಯ ವಿಷಯದಲ್ಲಿ ಇದರ ಅರ್ಥವೇನೆಂದರೆxp ಯಾವಾಗಲೂ 2 ಕ್ಕಿಂತ ದೊಡ್ಡದಾಗಿದೆ ಅಥವಾ ಸಮನಾಗಿರುತ್ತದೆ ಇದನ್ನು ಕ್ವಾಂಟಮ್ ಸ್ಥಿತಿಯ ಜೊತೆಗೆ ಕೌಚಿ ಶ್ವಾರ್ಜ್ ಅಸಮಾನತೆಯನ್ನು ಬಳಸಿ ಪಡೆಯಲಾಗಿದೆ ತದನಂತರ ಕ್ವಾಂಟಮ್ ಮೆಕ್ಯಾನಿಕ್ಸ್ನಲ್ಲಿ ಅದು ಹೇಗೆ ಗೋಚರಿಸುತ್ತದೆ ಎಂಬುದರ ಕುರಿತು ನಾನು ನಿಮಗೆ ವಾದಗಳನ್ನು ನೀಡಿದ್ದೇನೆ ಒಂದು ಕಣವನ್ನು ನಾನು ತರಂಗ ಪ್ಯಾಕೆಟ್ ಎಂದು ಪರಿಗಣಿಸಿದರೆ ನಂತರ ತರಂಗ ಪ್ಯಾಕೆಟ್ನ ವ್ಯಾಪ್ತಿಯು ಕಣದ ಸ್ಥಾನದಲ್ಲಿನ ಅನಿಶ್ಚಿತವಾಗಿದೆ ಮತ್ತು ಈ ತರಂಗ ಪ್ಯಾಕೆಟ್ ವಿಭಿನ್ನ ಪ್ರಕರಣದ ಅಲೆಗಳನ್ನು ಒಯ್ಯುತ್ತದೆ ಆದ್ದರಿಂದ ಮೊಮೆಂಟಮ್ ಸಹ ಅನಿಶ್ಚಿತವಾಗಿದೆ ಮತ್ತು xp ನ ಆರ್ಡರ್ ಆಗುತ್ತದೆ ನಾನು x ಮತ್ತು ಅನುಗುಣವಾದ ಆವೇಗವನ್ನು ಸಂಪೂರ್ಣವಾಗಿ 100 ನಿಖರತೆಯೊಂದಿಗೆ ಏಕೆ ನಿರ್ಧರಿಸಲು ಸಾಧ್ಯವಿಲ್ಲ ಎಂದು ಇದು ನಿಮಗೆ ತಿಳಿಸುತ್ತದೆ ಆದ್ದರಿಂದ ನಾನು ಇಲ್ಲಿ ತೋರಿಸಿರುವ ಕೆಂಪು ಚುಕ್ಕೆಯ ಕಣವನ್ನು ಸೂಕ್ಷ್ಮದರ್ಶಕ ಮೂಲಕ ನೋಡುತ್ತಿದ್ದೇನೆ ಎಂದು ಭಾವಿಸೋಣ ಈ ಮಸೂರದ ತ್ರಿಜ್ಯವು a ಮತ್ತು ನಾನು ಕೆಳಗಿನಿಂದ ಈ ಕಣದ ಮೇಲೆ ಬೆಳಕು ಚೆಲ್ಲುತ್ತಿದ್ದೇನೆ ಆದ್ದರಿಂದ ಅದು ಕಣಕ್ಕೆ ಬಡಿದು ಸೂಕ್ಷ್ಮದರ್ಶಕಕ್ಕೆ ಹೋಗುವುದರಿಂದ ಕಣವನ್ನು ಹೊಡೆಯುವ ಬೆಳಕು ಸೂಕ್ಷ್ಮದರ್ಶಕಕ್ಕೆ ಹೋದರೆ ಅದು ಕೆಂಪು ಬಣ್ಣದಿಂದ ತೋರಿಸಲ್ಪಟ್ಟ ಈ ಕೋನದೊಳಗೆ ಹೋಗಬೇಕು ಆದ್ದರಿಂದ ಅದನ್ನು ಸ್ಪಷ್ಟಪಡಿಸಲು ಬೆಳಕಿನ ಕಿರಣಗಳು ಈ ಕೋನಕ್ಕೆ ಹೋಗಬೇಕು ಇದು a ಮತ್ತು ನಾವು ಕಣವನ್ನು ನಾಭಿದೂರದಲ್ಲಿ ಇಡುತ್ತೇವೆ ಇದರರ್ಥ ಈ ಕೋನವನ್ನು ನಾನು ಕಪ್ಪು ಬಣ್ಣದಿಂದ afಎಂದು ತೋರಿಸುತ್ತೇನೆ ಕಿರಣಗಳು ಫೋಟಾನ್ಗಳಾಗಿ ಬರುತ್ತಿವೆ ಎಂದು ಈಗ ಪರಿಗಣಿಸಿ ಫೋಟಾನ್ ನೇರವಾಗಿ ಬರುತ್ತದೆ ಅದು ಒಂದು ಕೋನ ಅಂದರೆ ಈ ಕ್ಷಣ ಬದಲಾಗುತ್ತದೆ ಆದ್ದರಿಂದ ಫೋಟಾನ್ನ ಆವೇಗದಲ್ಲಿನ ಬದಲಾವಣೆಯು pphoton ಆಗಿರುತ್ತದೆ ಅದು pphotonaf ಆಗಿದೆ ಫೋಟಾನ್ ಎಲೆಕ್ಟ್ರಾನ್ ಗೆ ಒಂದು ಕಿಕ್ ನೀಡುತ್ತದೆ ಆದ್ದರಿಂದ ಫೋಟಾನ್ ಕಣಕ್ಕೆ ಒಂದು ಕಿಕ್ ನೀಡುತ್ತದೆ ಮತ್ತು ಕಣಗಳ ಆವೇಗವು ಅದೇ ಪ್ರಮಾಣದ pphotonafನಿಂದ ಬದಲಾಗುತ್ತದೆ ಆದ್ದರಿಂದನಾನು ಈ ಕಣದ ಆವೇಗವನ್ನು ಬದಲಾಯಿಸುತ್ತೇನೆ ನಾನು ಅದನ್ನು ನಂತರ ಅಳತೆ ಮಾಡಿದರೆ ಫೋಟಾನ್ ಹೊಡೆಯುವ ಮೊದಲು ಅದು ಏನು ಎಂದು ನಾನು ಹೇಳಲಾರೆ ಆದ್ದರಿಂದ ಒಂದು ಕಣದ ಆವೇಗದಲ್ಲಿನ ಅನಿಶ್ಚಿತತೆಯು ನಾನು ಗಮನಿಸಿದರೆ ಅದು ಈ ಕ್ರಮದಲ್ಲಿರುತ್ತದೆ ಮತ್ತು ಈ ಆವೇಗ x ದಿಕ್ಕಿನಲ್ಲಿ ಬದಲಾಗುತ್ತದೆ x ದಿಕ್ಕಿನಲ್ಲಿ ನೋಡೋಣ ಕಣದ ಸ್ಥಾನ ಏನು ಈಗ ಸೂಕ್ಷ್ಮದರ್ಶಕದ ರೆಸಲ್ಯೂಶನ್ lighta ಆರ್ಡರ್ನಲ್ಲಿದೆ ಆದ್ದರಿಂದ ನಾವು ಏನು ಹೇಳಬಹುದು ಎಂದರೆ ಈ ಕಣವನ್ನು ಕೋನದೊಳಗೆ ನಿರ್ಧರಿಸಬಹುದು ಇದು ಕೋನದೊಳಗೆ ಇರುತ್ತದೆ ಆದ್ದರಿಂದ x ಸ್ಥಾನವು f ಆರ್ಡರ್ ಆಗಲಿದೆ ಅದು lightaf ಆಗಿರುತ್ತದೆ ಆದ್ದರಿಂದ ನಾನು ಕಣದ ಸ್ಥಾನವನ್ನು ಈ x ಗಿಂತ ಉತ್ತಮ ನಿಖರತೆಯೊಂದಿಗೆ ನಿರ್ಧರಿಸಲು ಸಾಧ್ಯವಿಲ್ಲ ಮತ್ತು ಇದರ ಪರಿಣಾಮವಾಗಿ ಕಳೆದ ಆವೇಗವು ಬದಲಾವಣೆಯಾಗುತ್ತದೆ ಮತ್ತು xplightapphotonafದೊರೆಯುತ್ತದೆ ಇಲ್ಲಿ a ಮತ್ತು f ಕ್ಯಾನ್ಸಲ್ ಆಗಿ lightpphoton∼h ಸಿಗುತ್ತದೆ ಆದ್ದರಿಂದ ಈ ವಾದದ ಮೂಲಕ ನೀವು ನೋಡುವುದು ನಾನು x ನ ನಿಖರತೆಯೊಂದಿಗೆ ಒಂದು ಕಣವನ್ನು ಗಮನಿಸಬೇಕಾದರೆ ನಾನು x ಅನ್ನು ಉತ್ತಮಗೊಳಿಸಲು ಬಯಸಿದರೆಕಡಿಮೆ ತರಂಗಾಂತರವನ್ನು ಬಳಸಬೇಕಾಗುತ್ತದೆ ನಾನು ಕಡಿಮೆ ತರಂಗಾಂತರವನ್ನು ಬಳಸಿದರೆ ಕಣಗಳ ಆವೇಗದಲ್ಲಿನ ಬದಲಾವಣೆ ಹೆಚ್ಚು ಆದ್ದರಿಂದ ಅನಿಶ್ಚಿತತೆಯ ತತ್ವದಿಂದ ಸೀಮಿತವಾಗಿದ್ದಕ್ಕಿಂತ ಹೆಚ್ಚಿನ ನಿಖರತೆಯೊಂದಿಗೆ ನಾನು ಆವೇಗ ಮತ್ತು ಸ್ಥಾನ ಎರಡನ್ನೂ ನಿರ್ಧರಿಸಲು ಸಾಧ್ಯವಿಲ್ಲ ಆದ್ದರಿಂದ ಇದು ಬಾಕ್ಸ್ಗೆ ಬಂದ ವಾದವಾಗಿದೆ ಅನಿಶ್ಚಿತತೆಯ ವಾದವನ್ನು ಹಾಗೂ ಅನಿಶ್ಚಿತತೆಯ ತತ್ವವನ್ನು ಪೂರ್ಣಗೊಳಿಸುವುದರೊಂದಿಗೆ ನಾನು ಈಗ ಸಮಯ ಅವಲಂಬಿತ ಶ್ರೊಡಿಂಗರ್ ಸಮೀಕರಣಕ್ಕೆ ಹೋಗುತ್ತಿದ್ದೇನೆ ಸಮಯ ಅವಲಂಬಿತ ಶ್ರೊಡಿಂಗರ್ ಸಮೀಕರಣ ಎಂದರೇನು ಇಲ್ಲಿಯವರೆಗೆ ನಾವು ಸ್ಥಾಯಿ ಸ್ಥಿತಿ ಶ್ರೊಡಿಂಗರ್ ಸಮೀಕರಣದೊಂದಿಗೆ ವ್ಯವಹರಿಸಿದ್ದೇವೆ ಸ್ಥಾಯಿ ಸ್ಥಿತಿಯನ್ನು ತರಂಗ ಸಮೀಕರಣಕ್ಕೆ ಅಭಿವೃದ್ಧಿಪಡಿಸುವ ವಾದಗಳನ್ನು ನಾವು ನೀಡಿದ್ದೇವೆ ಎಂಬುದನ್ನು ನೆನಪಿಡಿ ಈಗ ನಾವು ಅರ್ಥಮಾಡಿಕೊಳ್ಳಲು ಬಯಸುವುದು ಏನೆಂದರೆ ಸಮಯದೊಂದಿಗೆ ತರಂಗ ಕಾರ್ಯವು ಹೇಗೆ ಬದಲಾಗುತ್ತದೆ ಆದ್ದರಿಂದ ಇಲ್ಲಿಯವರೆಗೆ ನಾವು ಅದನ್ನು ಲೆಕ್ಕ ಹಾಕಿದ್ದರಿಂದ ಇದು ನನಗೆ ψ ನೀಡುತ್ತದೆ ನಾನು ತಿಳಿಯಬೇಕಾದದ್ದು ಏನೆಂದರೆ xt ಏನು ಎಂದು ಏಕೆಂದರೆ ಒಮ್ಮೆ ನಾನು ಹೊಂದಿದ್ದರೆ ಅದು ಸಮಯದೊಂದಿಗೆ ವಿಕಸನಗೊಳ್ಳುತ್ತದೆ ಮತ್ತು ಅದು ಸಮಯ ಅವಲಂಬಿತ ಶ್ರೊಡಿಂಗರ್ ಸಮೀಕರಣದಿಂದ ನಿಯಂತ್ರಿಸಲ್ಪಡುತ್ತದೆ ನಾನು ನಿಮಗೆ ಸಮೀಕರಣವನ್ನು ನೀಡುತ್ತೇನೆ ಸಮೀಕರಣವು iℏdψdt ಆಗಿದೆ ನಾನು ಪುನಹ ನನ್ನನ್ನು ಒಂದು ಆಯಾಮಕ್ಕೆ ಸೀಮಿತಗೊಳಿಸುತ್ತಿದ್ದೇನೆ ಇದು 22m ಗೆ ಸಮನಾಗಿರುತ್ತದೆ ಈಗ ನಾನು ಭಾಗಶಃ ಉತ್ಪನ್ನವನ್ನು ಬಳಸಲಿದ್ದೇನೆ ಏಕೆಂದರೆ x ಮತ್ತು t ಎರಡನ್ನೂ ಅವಲಂಬಿಸಿರುತ್ತದೆ ಆದ್ದರಿಂದ 2xtx2Vxψxt ಸಿಗುತ್ತದೆ 3D ಅನಲಾಗ್ iℏdψrtdt 22m2rtVrψrt ಆಗಿರುತ್ತದೆ ಈ ಆಪರೇಟರ್ ಮೈನಸ್ 22md2dx2Vx ಎನರ್ಜಿ ಆಪರೇಟರ್ ಅಥವಾ ಹ್ಯಾಮಿಲ್ಟೋನಿಯನ್ ಎಂಬುದನ್ನು ನೆನಪಿಡಿ ಆದ್ದರಿಂದ ಹೆಚ್ಚಿನ ಸಲ ಈ ಸಮೀಕರಣವನ್ನುiℏdψrtdtHψrt ಎಂದೂ ಬರೆಯಲಾಗುತ್ತದೆ ಇದು ಸಂಪೂರ್ಣ ಶ್ರೊಡಿಂಗರ್ ಸಮೀಕರಣವಾಗಿದ್ದುಸ್ಥಾಯಿ ಸ್ಥಿತಿ ಶ್ರೊಡಿಂಗರ್ ಸಮೀಕರಣ ಆಗಿದೆ ಆದ್ದರಿಂದ ಸಮಯವನ್ನು ಅವಲಂಬಿಸಿರುವ ಶ್ರೊಡಿಂಗರ್ ಸಮೀಕರಣ ಏನು ಎಂದು ಈಗ ನೋಡೋಣ ನಾನು ಟಿಡಿಎಸ್ಇ ಬರೆಯಲಿದ್ದೇನೆ ಆದ್ದರಿಂದ ನಾನುiℏ∂ψ∂tHಅನ್ನು ಹೊಂದಿದ್ದೇನೆ ಮತ್ತು ಮೊದಲ ಸ್ಥಾಯಿ ಸ್ಥಿತಿಯನ್ನು ನಾನು n ನಲ್ಲಿ H ಬರೆಯಲು ಹೋಗುತ್ತೇನೆ ಮತ್ತು ಇದು ನನಗೆ Enn ಅನ್ನು ನೀಡುತ್ತದೆ ಶ್ರೊಡಿಂಗರ್ ಸಮೀಕರಣದ ಸ್ಥಾಯಿ ಸ್ಥಿತಿಯ ಪರಿಹಾರಗಳಿಗಾಗಿನಾನು iℏdndtEnn ಅನ್ನು ಹೊಂದಿದ್ದೇನೆ ಮತ್ತು ತಕ್ಷಣ ನೀವು nrt ಅಥವಾ nr0 ಇವುಗಳನ್ನು ಪರಿಹಾರ ಎಂದು ಬರೆಯಬಹುದು ಆದ್ದರಿಂದ ನಾನು e iEnt ಇದನ್ನು ಸಮಯ ಸ್ವತಂತ್ರ ಎಂದು ಬರೆಯಬಹುದು ಆದ್ದರಿಂದ ತರಂಗ ಕ್ರಿಯೆ ಅಥವಾ ಐಗನ್ ಕಾರ್ಯವು ವಿಕಸನಗೊಳ್ಳುತ್ತದೆ ಆದ್ದರಿಂದnrt ಅಂದರೆ n ಇದು e iEntನ ಒಂದು ಭಾಗವಾಗಿದೆ ಪ್ರೊಬ್ಯಾಬಿಲ್ಟಿ ಡೆನ್ಸಿಟಿ ಎಂದರೆ ಏನು ಆದ್ದರಿಂದ ಪ್ರೊಬ್ಯಾಬಿಲ್ಟಿ ಡೆನ್ಸಿಟಿಯುnrt2ಮತ್ತು ಅದನ್ನು nr2ಎಂದು ನೀಡಲಾಗುತ್ತದೆ ಏಕೆಂದರೆ e iEnt21 ಆದ್ದರಿಂದ ಇದು ಸಮಯ ಸ್ವತಂತ್ರವಾಗಿದೆ ಆದ್ದರಿಂದ ಸ್ಥಾಯಿ ಸ್ಥಿತಿಗಳಿಗೆ ಪ್ರೊಬ್ಯಾಬಿಲ್ಟಿ ಡೆನ್ಸಿಟಿ ಸಮಯ ಸ್ವತಂತ್ರವಾಗಿ ಉಳಿಯುತ್ತದೆ ಮತ್ತು ಅದಕ್ಕಾಗಿಯೇ ಇವು ಸ್ಥಾಯಿ ಸ್ಥಿತಿಗಳಾಗಿವೆ ಸಾಮಾನ್ಯವಾಗಿ ನಾನು ಐಗನ್ ಕ್ರಿಯೆಯಲ್ಲದ ತರಂಗ ಕಾರ್ಯವನ್ನು ಹೊಂದಿದ್ದರೆ ಅದು ಸಮಯದೊಂದಿಗೆ ಬದಲಾಗಲಿದೆ ಮತ್ತು ಅದನ್ನು ಹೀಗೆ ನೀಡಲಾಗುವುದು ಆದ್ದರಿಂದ ಸಾಮಾನ್ಯವಾಗಿ iℏdψdtH ಆಗಿರುತ್ತದೆ H ನ ಐಗನ್ ಕಾರ್ಯಗಳು ಸಂಪೂರ್ಣ ಗುಂಪನ್ನು ರೂಪಿಸುತ್ತವೆ ಎಂಬುದನ್ನು ನೆನಪಿಸಿಕೊಳ್ಳಿ ಇದು ನಾವು ಕೆಲವು ಉಪನ್ಯಾಸಗಳ ಹಿಂದೆ ಮಾಡಿದ್ದೇವೆ ψrt ಅನ್ನು ∑Cnnrt∑Cnne iEntಎಂದು ಬರೆಯಬಹುದು ನಾವು ಅದನ್ನು ಹೇಗೆ ಪಡೆಯುತ್ತೇವೆ ಇದನ್ನು ಪಡೆಯಲು ನಾವು t0 ಸಮಯದಲ್ಲಿ ಗಡಿ ಸ್ಥಿತಿಗೆ ಅನುಗುಣವಾಗಿ ψ ಅನ್ನು ತಯಾರಿಸುತ್ತೇವೆ ಎಂದು ಭಾವಿಸಬಹುದು ಇದನ್ನು ∑Cnnr ಎಂದು ನೀಡಲಾಗುತ್ತದೆ ಇದನ್ನು ಯಾವಾಗಲೂ ಮಾಡಬಹುದು ಏಕೆಂದರೆ n ಸಂಪೂರ್ಣ ಗುಂಪನ್ನು ರೂಪಿಸುತ್ತದೆ ಮತ್ತು ಈ ψ∑Cniℏn∂t thet ಸಮೀಕರಣವನ್ನು ಪೂರೈಸಲಿದೆ ಅದು∑CnHn ಅಂದರೆ ∑CnEnn ಇದರ ಸಮೀಕರಣವು iℏ∂ψrt∂t∑CnEnnrt ಆಗಿರುತ್ತದೆ ಮತ್ತು n ಅನ್ನು ಸಮಯ ಅವಲಂಬಿತ n ಮತ್ತು rt∑CnnrtnCnnre iEnt ಎಂದು ಬರೆಯುವ ಮೂಲಕ ಇದು ತೃಪ್ತಿಯಾಗಲಿದೆ ನಾನು iℏ∂ψrt∂t ಮಾಡಿದರೆ ಇದು nCnnriℏ iEne iEnt ಗೆ ಸಮನಾಗಿರುತ್ತದೆ ನಾನು i ಟರ್ಮ್ಗಳನ್ನು ಕ್ಯಾನ್ಸಲ್ ಮಾಡಿದರೆ ಅದು i ಬಾರಿ 1ಗೆ ಸಮನಾಗಿರುತ್ತದೆ ಆದ್ದರಿಂದ ಇದು nCnnrtEnಗೆ ಸಮಾನವಾಗಿರುತ್ತದೆ ಇದು ನಾವು ಮೊದಲೇ ನೋಡಿದ ಸಮೀಕರಣವನ್ನು ತೃಪ್ತಿಪಡಿಸುತ್ತದೆ ಹಾಗೂ ಇದು ಪರಿಹಾರವಾಗಿದೆ ನಾನು ಒಂದು ಉದಾಹರಣೆಯನ್ನು ತೆಗೆದುಕೊಳ್ಳುತ್ತೇನೆ ನಾನು ಬಾಕ್ಸ್ ಸಮಸ್ಯೆಯಲ್ಲಿ ಕಣವನ್ನು ಹೊಂದಿದ್ದೇನೆ ಮತ್ತು ನಾನು ಸಿದ್ಧಪಡಿಸುವ ಆರಂಭಿಕ ಸ್ಥಿತಿ r0πxL ಬಾಕ್ಸ್ನ ಉದ್ದ L ψrt ಏನು ನಾನು ಅದನ್ನೂ ಬರೆಯುತ್ತೇನೆ ಏಕೆಂದರೆ ಅದು ಯಾವಾಗಲೂ ಒಂದೇ ಆಗಿರುತ್ತದೆ ψrt ಅನ್ನು ಕಂಡುಹಿಡಿಯಲು ನಾನು ಮಾಡಬೇಕಾದುದು ಏನೆಂದರೆ πxLಅನ್ನು ಐಗನ್ ಕಾರ್ಯಗಳ ರೂಪದಲ್ಲಿ ಬರೆಯುವುದು ತದನಂತರ ಇದು nrt ಆಗಿರುತ್ತದೆ ಅಥವಾ ಇದುnCnnre iEnt ಆಗಿರುತ್ತದೆ ಆದ್ದರಿಂದ ಐಗನ್ ಕಾರ್ಯಗಳ ವಿಷಯದಲ್ಲಿ πxL ನ ವಿಸ್ತರಣೆಯನ್ನು ನಾನು ಕಂಡುಕೊಳ್ಳುತ್ತೇನೆ ಆದ್ದರಿಂದ ನಾನು πxL sin πxL πxL ಅನ್ನು ಬರೆಯಬಲ್ಲೆ ಅದುsin πxL 121 cos 2πxL ನಂತೆಯೇ ಇರುತ್ತದೆ ಇದನ್ನು ನಾನು 12sin πxL 12sin πxL cos 2πxL ಎಂದು ಬರೆಯಬಹುದು ಹಾಗೂ 12sin πxL 12sin πxL cos 2πxL ಎಂದು ಬರೆಯಬಹುದು ಮತ್ತು 12sin 2πxLπxL sin 2πxL πxL ಎಂದು ಬರೆಯಬಹುದು

ಆದ್ದರಿಂದ ಇದು 12sin πxL 14sin 3πxL 14sin πxL ಆಗಿ ಹೊರಹೊಮ್ಮುತ್ತದೆ ಇದು 34sin πxL 14sin 3πxL ನಂತೆಯೇ ಇರುತ್ತದೆ ನಾನು ಈಗ ಎರಡು ಐಗನ್ ಕಾರ್ಯಗಳ ವಿಷಯದಲ್ಲಿ πxL ಅನ್ನು ಬರೆದಿದ್ದೇನೆ ಅನುಗುಣವಾದ ಶಕ್ತಿಗಳೊಂದಿಗೆE1 ಮತ್ತು E3 ಇವುಗಳನ್ನು ನಮ್ಮ ಹಿಂದಿನ ಉಪನ್ಯಾಸಗಳಿಂದ ತಿಳಿದುಬಂದಿದೆ E1 ಗೆn1 ಆಗಿರುತ್ತದೆ ಮತ್ತು ಇದು 222mL2ಆಗಿರುತ್ತದೆ E3 ಗೆ n 3 ಆಗಿರುತ್ತದೆ ಮತ್ತು ಆದ್ದರಿಂದ ಇದು9222mL2 ಆಗಿದೆ ಹೀಗಾಗಿ ಈ ವೆವ್ಫಂಕ್ಷನ್ ವಿಕಸನಗೊಳ್ಳಲಿದೆ ಆದ್ದರಿಂದ ψxt ಅನ್ನು nCnnxe iEntಎಂದು ನೀಡಲಾಗುವುದು ಮತ್ತು ಈ ಸಂದರ್ಭದಲ್ಲಿ ಇದು Cn ಗೆ ಸಮನಾಗಿರುತ್ತದೆ ಇದು ಸಾಮಾನ್ಯೀಕರಣ ಕಾನ್ಸ್ಟೆಂಟ್ 34sin πxL e iE1t 14sin 3πxL e iE3t ಆದ್ದರಿಂದ ವೆವ್ಫಂಕ್ಷನ್ಗಳು ಸಮಯಕ್ಕೆ ತಕ್ಕಹಾಗೆ ವಿಕಸನಗೊಳ್ಳುತ್ತವೆ ಆದ್ದರಿಂದ ಸಮಯ ಅವಲಂಬಿತ ಶ್ರೊಡಿಂಗರ್ ಸಮೀಕರಣ ಸಮಯದಲ್ಲಿ ವೆವ್ಫಂಕ್ಷನ್ಗಳು ಹೇಗೆ ವಿಕಸನಗೊಳ್ಳುತ್ತವೆ ಎಂಬುದನ್ನು iℏ∂ψ∂tH ತಿಳಿಸುತ್ತದೆ ಹ್ಯಾಮಿಲ್ಟೋನಿಯನ್ ಶಕ್ತಿಯ ಐಗನ್ ಕಾರ್ಯಗಳಿಗೆ ಪ್ರೊಬ್ಯಾಬಿಲ್ಟಿ ಡೆನ್ಸಿಟಿಯು ಸಮಯದೊಂದಿಗೆ ಬದಲಾಗುವುದಿಲ್ಲ ಸಾಮಾನ್ಯ ವೆವ್ಫಂಕ್ಷನ್ ನ ಪ್ರೊಬ್ಯಾಬಿಲ್ಟಿ ಡೆನ್ಸಿಟಿಯು ಸಮಯದೊಂದಿಗೆ ಬದಲಾಗಲಿದೆ ಎಂಬುದನ್ನು ನೀವು ಈ ಉದಾಹರಣೆಯಿಂದ ನೋಡಬಹುದು ಈಗ ಕರೆಂಟ್ ಡೆನ್ಸಿಟಿ ಮತ್ತು ಪ್ರೊಬ್ಯಾಬಿಲ್ಟಿ ಡೆನ್ಸಿಟಿಯ ನಡುವಿನ ಸಮಯ ಅವಲಂಬಿತ ಶ್ರೊಡಿಂಗರ್ ಸಮೀಕರಣವನ್ನು ಬಳಸಿಕೊಂಡು ನಾನು ಸಂಬಂಧವನ್ನು ಪಡೆಯುತ್ತೇನೆ ಆದ್ದರಿಂದ ಸಮಯ ಅವಲಂಬಿತ ಸಿದ್ಧಾಂತದಲ್ಲಿ ಕರೆಂಟ್ ಡೆನ್ಸಿಟಿ ಮತ್ತು ಪ್ರೊಬ್ಯಾಬಿಲ್ಟಿ ಡೆನ್ಸಿಟಿ ಸಮಯ ಅವಲಂಬಿತ ಸಿದ್ಧಾಂತದಲ್ಲಿ ಕರೆಂಟ್ ಡೆನ್ಸಿಟಿ ಏಕೆ ಇರಬೇಕು ಅದು ಹೇಳುವುದು ತುಂಬಾ ಸುಲಭ ಏಕೆಂದರೆ ಪ್ರೊಬ್ಯಾಬಿಲ್ಟಿ ಡೆನ್ಸಿಟಿಯು ಇದನ್ನು ಎಂದು ಬರೆಯಲು ಅವಕಾಶ ಮಾಡಿಕೊಡುತ್ತದೆ ಮತ್ತು ನನ್ನನ್ನು 1D ಗೆ ನಿರ್ಬಂಧಿಸುತ್ತದೆ xt2 ಸಮಯ ಅವಲಂಬಿತವಾಗಿರುತ್ತದೆ ಆದ್ದರಿಂದdρdt≠0 ಮತ್ತು ಪ್ರೊಬ್ಯಾಬಿಲ್ಟಿಯನ್ನು ಸಂರಕ್ಷಿಸಬೇಕಾದರೆ ಏಕೆಂದರೆ ಒಟ್ಟು ಪ್ರೊಬ್ಯಾಬಿಲ್ಟಿ ಯಾವಾಗಲೂ 1 ಆಗಿರುತ್ತದೆ ಆಗ ಕಂಟ್ಯುನಿಟಿ ಸಮೀಕರಣವು ತೃಪ್ತಿಗೊಳ್ಳುತ್ತದೆ ಮತ್ತು ನೀವು dρdtj ಅನ್ನು ಹೊಂದಿರಬೇಕು ಮತ್ತು 1D ಯಲ್ಲಿ ಅದು dρdtjx∂x0 ಆಗಿರುತ್ತದೆ ಆದ್ದರಿಂದ ಇಡೀ ಪ್ರೊಬ್ಯಾಬಿಲ್ಟಿಯನ್ನು ಸಂರಕ್ಷಿಸುವಂತಹ ಕರೆಂಟ್ ಇರಬೇಕು ಮತ್ತು ಈಗ ನಾವು ಕರೆಂಟ್ಗೆ ಎಕ್ಸ್ಪ್ರೆಶನ್ ಅನ್ನು ಪಡೆದುಕೊಳ್ಳೋಣ ಆದ್ದರಿಂದ ಮೈನಸ್ iℏ∂ψ∂t 22m2x2Vx ಎಂಬ ಸಮೀಕರಣವನ್ನು ಬರೆಯುತ್ತೇನೆ ನಾನು ಇದನ್ನು ರಿಂದ ಗುಣಿಸಲಿದ್ದೇನೆ ಮತ್ತು iℏ∂ψ∂t 22m2x2Vx ಅನ್ನು ಪಡೆಯುತ್ತೇನೆ ಅದು ನನ್ನ ಸಮೀಕರಣ 1 ಆಗಿರುತ್ತದೆ ನಾನು ಈಗ ಗೆ ಇರುವ ಕಾಂಪ್ಲೆಕ್ಸ್ ಕಂಜುಗೇಟ್ಗೆ ಸಮೀಕರಣವನ್ನು ಬರೆಯುತ್ತೇನೆ ಮತ್ತು ಇದು iℏ∂t 22m2x2Vx ಆಗುತ್ತದೆ ನಾನು ಇದನ್ನು ಇಂದ ಗುಣಿಸಿ ನನ್ನ ಎರಡನೇ ಸಮೀಕರಣವನ್ನು ಮೈನಸ್ iℏψ∂t 22m2x2Vx ಎಂದು ಬರೆಯುತ್ತೇನೆ ಅದು ನನ್ನ ಸಮೀಕರಣ ಸಂಖ್ಯೆ 2 iℏ∂ψ ∂tψ∂t22m2x2 2x2 ಪಡೆಯಲು ಸಮೀಕರಣ 2 ರಿಂದ 1 ಅನ್ನು ಕಳೆಯಿರಿ ಈಗ ಎಡಬದಿಯಲ್ಲಿ iℏ ∂t22m ∂x∂x ∂ψ∂x ಎಂದು ಬರೆಯಬಹುದು ಈಗ ನಮ್ಮಲ್ಲಿರುವುದು iℏ ∂t22m ∂x∂x ∂ψ∂x

ನಾನು ಎರಡೂ ಕಡೆಯಿಂದ ಅನ್ನು ಕ್ಯಾನ್ಸಲ್ ಮಾಡಬಹುದು ಮತ್ತು ನಾನು ∂t2mi ∂x∂x ∂ψ∂xಪಡೆಯುತ್ತೇನೆ ಇದು ಈ ಸಂದರ್ಭದಲ್ಲಿ ಪ್ರೊಬ್ಯಾಬಿಲ್ಟಿ ಡೆನ್ಸಿಟಿ ρrtಅಥವಾ xt ಆಗಿರುತ್ತದೆ ಹೀಗಾಗಿ ನಾನು t∂x ಅನ್ನು ಪಡೆಯುತ್ತೇನೆ ಈ jx 0ಗೆ ಸಮನಾಗಿರುತ್ತದೆ ಅಲ್ಲಿ ಮೇಲಿನ ಎಕ್ಸ್ಪ್ರೆಶನ್ ಇಂದ jx ಅನ್ನು 2mi∂ψ∂x ψ∂x ಎಂದು ಬರೆಯಬಹುದು ಇದು ಕರೆಂಟ್ ಡೆನ್ಸಿಟಿ ನೀವು ಅದನ್ನು ಎಚ್ಚರಿಕೆಯಿಂದ ನೋಡಿದರೆ ಅದನ್ನು ಅರ್ಥಮಾಡಿಕೊಳ್ಳುವುದು ತುಂಬಾ ಸುಲಭ i ∂x p ಆಪರೇಟರ್ ಎಂದು ನೋಡುತ್ತೀರಿ ಆದ್ದರಿಂದ ಇದು ಮೇಲೆ ಮೊದಲ ಟರ್ಮ್ನಲ್ಲಿ ಕಾರ್ಯನಿರ್ವಹಿಸುತ್ತದೆ ಮತ್ತು ನಿಮಗೆ pψ ನೀಡುತ್ತದೆ ಇದನ್ನು ಇಂದ ಗುಣಿಸಿದರೆ ನಿಮಗೆ ಮೊಮೆಂಟಮ್ ಡೆನ್ಸಿಟಿಯನ್ನು ಕೊಡುತ್ತದೆ ಇದನ್ನು m ನಿಂದ ಭಾಗಿಸಿದರೆ ನಿಮಗೆ ವೇಗವನ್ನು ನೀಡುತ್ತದೆ ಆದ್ದರಿಂದ jx v×ψ ನಂತಿದೆ ಇದು ಕರೆಂಟ್ ಆಗಿದೆ ಆದ್ದರಿಂದ ∂ψ ∂x ಇದು p×ψ ನಂತಿದೆ ಹಾಗೂ pmನಿಮಗೆ v×ρ ನೀಡುತ್ತದೆ ಅಂದರೆ ಅದು j ಆಗಿದೆ ನಾವು ಯಾಕೆ ψ∂x ಮಾಡುತ್ತೇವೆ ಎಂದರೆ ಇಡೀ ವಿಷಯವನ್ನು ನೈಜ್ಯವಾಗಿಸಲು ನಾನು ನಿಮಗೆ ಒಂದು ಉದಾಹರಣೆಯನ್ನು ನೀಡುತ್ತೇನೆ ಮೊಮೆಂಟಮ್ನೊಂದಿಗೆ ಚಲಿಸುವ ಕಣವನ್ನು ಪ್ರತಿನಿಧಿಸುವ ಸಮತಲ ತರಂಗಗಳನ್ನು ತೆಗೆದುಕೊಳ್ಳಿ ಆದ್ದರಿಂದ ನಾನು ಪ್ಲೇನ್ ವೆವ್ ψeikx ಅನ್ನು ಹೊಂದಿದ್ದೇನೆ ಮತ್ತು ನಾರ್ಮಲೈಜ್ ಕಾನ್ಸ್ಟೆಂಟ್ C ಹಾಕುತ್ತೇನೆ C2 ಡೆನ್ಸಿಟಿಯಾಗಿದೆ ಮತ್ತು ಕರೆಂಟ್ ಡೆನ್ಸಿಟಿj2miCe ikx∂Ceikx∂x Ceikx∂xCe ikx ಆಗಿದೆ ಇದು ℏkmC2 ಇದು pm ρ ವೇಗ ಆದ್ದರಿಂದ ಈ ರೀತಿ ಕರೆಂಟ್ ಡೆನ್ಸಿಟಿಯನ್ನು ವ್ಯಾಖ್ಯಾನಿಸಲು ಇದು ಪರಿಪೂರ್ಣ ಅರ್ಥವನ್ನು ನೀಡುತ್ತದೆ 3D ಯಲ್ಲಿ ನಾವು ಪಡೆಯುತ್ತೇವೆ ಮತ್ತು ಇದು ψ ಎಂದು ಅರ್ಥ ಹಾಗೂ j ಅನ್ನು 2miψ ψ ಎಂದು ಬರೆಯಲಾಗುವುದು ಆದ್ದರಿಂದ ಈ ಉಪನ್ಯಾಸದ ಮುಖ್ಯ ಲಕ್ಷಣಗಳನ್ನು ಬರೆಯುವ ಮೂಲಕ ನಾನು ಈ ಉಪನ್ಯಾಸವನ್ನು ಮುಗಿಸುತ್ತೇನೆpx∼h ಅನ್ನು ಪ್ರದರ್ಶಿಸಲು ನಾವು ಸೂಕ್ಷ್ಮದರ್ಶಕದ ಉದಾಹರಣೆಯನ್ನು ನೀಡಿದ್ದೇವೆ ನಂತರ ನಾವು ಸಮಯ ಅವಲಂಬಿತ ಶ್ರೊಡಿಂಗರ್ ಸಮೀಕರಣವನ್ನು ಪರಿಗಣಿಸಿದ್ದೇವೆ ಅದು iℏ∂ψ∂tH ಮತ್ತು Hψrt ನ ಐಗನ್ ಕಾರ್ಯಗಳಿಗೆ ಟಿಪ್ಪಣಿಯನ್ನು ನೀಡಲಾಗಿದೆ ಇದು e iEnt ಆಗಿದೆ ತದನಂತರ ನಾವು ಸಮಯ ಅವಲಂಬಿತ ಶ್ರೊಡಿಂಗರ್ ಸಮೀಕರಣವನ್ನು ಬಳಸಿಕೊಂಡು ಕರೆಂಟ್ ಅನ್ನು ವ್ಯಾಖ್ಯಾನಿಸಿದ್ದೇವೆ ಅಥವಾ ಹೆಚ್ಚು ನಿಖರವಾದ ಪ್ರೊಬ್ಯಾಬಿಲ್ಟಿ ಕರೆಂಟ್ ಡೆನ್ಸಿಟಿಯನ್ನು ಹೊಂದಿದ್ದೇವೆ ಮತ್ತು ಅದು ∂ρ∂tj0 ಅನ್ನು ತೃಪ್ತಿಪಡಿಸುತ್ತದೆ ಎಂದು ತೋರಿಸಿದೆ ಆದ್ದರಿಂದ ಇದರೊಂದಿಗೆ ನಾನು ಸಮಯ ಅವಲಂಬಿತ ಶ್ರೊಡಿಂಗರ್ ಸಮೀಕರಣದ ಕುರಿತು ಈ ಉಪನ್ಯಾಸವನ್ನು ಮುಕ್ತಾಯಗೊಳಿಸುತ್ತೇನೆ